ಆರ್ಥೋಗ್ರಾಫಿಕ್ ಪ್ರೊಜೆಕ್ಷನ್ I ಭಾಗ 7 ಎಲ್ಲರಿಗೂ ನಮಸ್ಕಾರ ಎಂಜಿನಿಯರಿಂಗ್ ಡ್ರಾಯಿಂಗ್ ಮತ್ತು ಕಂಪ್ಯೂಟರ್ ಗ್ರಾಫಿಕ್ಸ್ನ ನಮ್ಮ ಎನ್ ಪಿ ಟಿ ಇ ಎಲ್ ಆನ್ಲೈನ್ ಸರ್ಟಿಫಿಕೇಶನ್ ಕೋರ್ಸಿಗೆ ಸ್ವಾಗತ ನಾವು ಆರ್ಥೋಗ್ರಾಫಿಕ್ ಪ್ರೊಜೆಕ್ಷನ್ ಗೆ ಸಂಬಂಧಿಸಿದಂತೆ ಮಾಡ್ಯೂಲ್ 3 ಉಪನ್ಯಾಸ ಸಂಖ್ಯೆ 27 ರಲ್ಲಿ ಇದ್ದೇವೆ ಹಿಂದಿನ ತರಗತಿಯಲ್ಲಿ ನಾವು ಒಂದು ಮೂರು ಆಯಾಮದ ವಸ್ತುವನ್ನು ರಚಿಸಿದ್ದೆವು ಉದಾಹರಣೆಗೆ ಇದನ್ನು ತೆಗೆದುಕೊಂಡು ಅಂದರೆ ಈ ರಚನೆಯನ್ನು ತೆಗೆದುಕೊಂಡು ನಾವು ಮುಂಬದಿಯ ಚಿತ್ರಣ ಮತ್ತು ಮೇಲ್ಬದಿಯ ಚಿತ್ರಣಗಳನ್ನು ನಿರ್ಮಿಸಲು ಪ್ರಯತ್ನಿಸಿದ್ದೆವು ಮತ್ತು ಮನೆಯಲ್ಲಿ ನಾವು ನಿಮಗೆ ಅದರ ಪಾರ್ಶ್ವದ ಚಿತ್ರಣವನ್ನು ರಚಿಸಲು ಹೇಳಿದ್ದೆವು ನಮ್ಮ ಈ ಪಾರ್ಶ್ವದ ಚಿತ್ರಣ ಅಂದರೆ ನಾವು ನಿಮಗೆ ರಚಿಸಲು ಹೇಳಿದ್ದು ಅದು ಇದೇ ಆಗಿದೆ ಇಲ್ಲಿ ನಾವು ಮೇಲ್ಬದಿಯ ಚಿತ್ರಣದ ಗೆರೆಗಳನ್ನು ಗಮನಿಸಬೇಕು ಈ ಮುಂಬದಿಯ ಚಿತ್ರಣದ ಗೆರೆಗಳು ಇಲ್ಲಿ ಸೇರುತ್ತವೆ ಮತ್ತು ಈ ಪಾರ್ಶ್ವದ ಚಿತ್ರಣ ಸಂಪೂರ್ಣವಾಗಿ ಈ ಗೆರೆಗಳ ಮಧ್ಯೆ ಇರುತ್ತದೆ ಮತ್ತು ಈ ರಚನೆ ಇಲ್ಲಿ ಪ್ರೊಜೆಕ್ಟ್ ಆಗುತ್ತದೆ ಆ ವೃತ್ತದ ಕೇಂದ್ರ ಅಲ್ಲಿ ಹೋಗುತ್ತದೆ ಇಂದಿನ ತರಗತಿಯಲ್ಲಿ ನಾವು ವಿವಿಧ ರಚನೆಗಳ ಮುಂಬದಿಯ ಚಿತ್ರಣ ಮೇಲ್ಬದಿಯ ಚಿತ್ರಣ ಮತ್ತು ಪಾರ್ಶ್ವದ ಚಿತ್ರಣಗಳ ಬಗ್ಗೆ ಕೂಲಂಕುಶವಾಗಿ ತಿಳಿಯಲಿದ್ದೇವೆ ನಾವು ಈ ಮೆಟ್ಟಿಲುಗಳ ಆರ್ಥೋಗೋನಲ್ ಪ್ರೊಜೆಕ್ಷನ್ಅನ್ನು ನೋಡೋಣ ಇಲ್ಲಿ ಒಂದು ಭಾಗ ಇದೆ ಒಂದು ಆಯತಾಕಾರದ ಭಾಗ ಅದರ ಅಳತೆ 30mm 30mm ಇದೆ ಈ ಭಾಗ ಈ ಡಬ್ಬದಲ್ಲಿ ಬಹುಶಃ ಕೂರುತ್ತದೆ ನಾವೇನಾದರೂ ಆ ರೀತಿಯ ರಚನೆಯನ್ನು ಈ ಡಬ್ಬದೊಳಗೆ ಮಾಡುತ್ತಿದ್ದರೆ ಈ ಸಂಪೂರ್ಣ ಮೆಟ್ಟಿಲುಗಳ ರಚನೆ ಅಂಥದರಲ್ಲಿ ಕುಳಿತುಕೊಳ್ಳುತ್ತದೆ ನಾವು ಯಾವಾಗ ಈ ಮೆಟ್ಟಿಲುಗಳ ಜೋಡಣೆಯನ್ನು ನೋಡುತ್ತಿರುತ್ತೇವೆ ಈ ಮೊದಲನೇ ಮೆಟ್ಟಿಲು 10mm ಎತ್ತರದಲ್ಲಿದೆ ಎರಡನೆಯದು ಕೂಡ ಅದರಿಂದ 10mm ಎತ್ತರದಲ್ಲಿದೆ ಮತ್ತು ಉಳಿದವು ಕೂಡ ಈ ರೀತಿ ಒಂದರಿಂದ ಮತ್ತೊಂದು 10mm ಎತ್ತರದಲ್ಲಿವೆ ಈ ದಿಕ್ಕಿನಲ್ಲಿ 15mm ನಂತರ ನಾವು 15mm ನ ಮೆಟ್ಟಿಲನ್ನು ಹೊಂದಿದ್ದೇವೆ ಮತ್ತು ಇದು ಮತ್ತೊಂದು 15mm ಮತ್ತು ಇದು ಕೂಡ ಮತ್ತೊಂದು 15mmನದ್ದು ಈ ರೀತಿಯ ಮೆಟ್ಟಿಲುಗಳು ಇವೆ ಈ ರೀತಿಯ ರಚನೆಯನ್ನು ನಾವು ಮಾಡಲು ಹೊರಟಿದ್ದೇವೆ ನಾವು ಇದನ್ನು ಹಂತಹಂತವಾಗಿ ನೋಡೋಣ ಮೊಟ್ಟಮೊದಲು ನಾವು ಚಿತ್ರಣಗಳನ್ನು ಗುರುತಿಸಿಕೊಳ್ಳಬೇಕು ಹೆಚ್ಚಿನ ಅಳತೆಗಳು ಈ ಕಡೆಯಿಂದ ಕಾಣಿಸುತ್ತವೆ ಆದ್ದರಿಂದ ಇದನ್ನು ಆಯ್ಕೆ ಮಾಡಿಕೊಳ್ಳಿ ಇದನ್ನು ಮುಂಬದಿಯ ಚಿತ್ರಣದ ದಿಕ್ಕಾಗಿ ಆಯ್ಕೆ ಮಾಡಿಕೊಳ್ಳಿ ಮತ್ತು ಇದು ಮೇಲ್ಬದಿಯ ಚಿತ್ರಣದ ದಿಕ್ಕು ಮತ್ತು ಇದು ಪಾರ್ಶ್ವದ ಚಿತ್ರಣದ ದಿಕ್ಕು ಆಗಿರುವುದು ಈಗ ಈ ಚಿತ್ರಣಗಳನ್ನು ವಿವಿಧ ಸಮತಲಗಳಲ್ಲಿ ಪ್ರೊಜೆಕ್ಟ್ ಮಾಡಿ ಇವು ಮೊದಲನೇ ಕ್ವಾಡ್ರನ್ಟನ ಪ್ರೊಜೆಕ್ಷನ್ ಸಮತಲಗಳು ಆಗಿವೆ ಆದ್ದರಿಂದ ಇಲ್ಲಿ ಹಿಂಬದಿಯ ಮೇಲ್ಮೈಗಳು ಅಪಾರದರ್ಶಕ ಆಗಿರುತ್ತವೆ ನಾನು ಈ ಸಂಪೂರ್ಣ ಭಾಗವನ್ನು ಆ ಸಮತಲಕ್ಕೆ ಮುಂಬದಿಯ ಚಿತ್ರಣವಾಗಿ ಪ್ರೊಜೆಕ್ಟ್ ಮಾಡಲು ಹೋದರೆ ನಮಗೆ ಏನು ಕಾಣಿಸುತ್ತದೆ ಎಂದರೆ ಕೆನ್ನೇರಳೆ ಬಣ್ಣದ ಹಂತಗಳು ಕಾಣಿಸುತ್ತವೆ ಈ ಕೆನ್ನೇರಳೆ ಬಣ್ಣದ ಭಾಗವನ್ನು ನಾವು ಆ ಅಪಾರದರ್ಶಕ ಸಮತಲದಲ್ಲಿ ಹಂತಗಳಂತೆ ಕಾಣುತ್ತೇವೆ ನಾವು ಈ ಮೇಲ್ಮೈಗಳನ್ನು ಕಾಣಲು ಸಾಧ್ಯ ಆಗದಿರುವುದರಿಂದ ಉಳಿದ ಮೇಲ್ಮೈಗಳನ್ನು ಏನು ಕಾಣುತ್ತಿದ್ದೇವೆ ಈ ಭಾಗದೊಂದಿಗೆ ಅವು ನೇರಳೆ ಬಣ್ಣದಲ್ಲಿ ಕಾಣಿಸುತ್ತವೆ ಆ ಸಂದರ್ಭದಲ್ಲಿ ನಾವು ಏನು ಕಾಣುತ್ತೇವೆ ಈ ಹಂತವನ್ನು ನಾವು ಕಾಣುತ್ತೇವೆ ಈ ನೇರಳೆಯದ್ದು ಮತ್ತು ಈ ನೇರಳೆಯದ್ದು ಎರಡು ಕೂಡ ಹೊಂದಾಣಿಕೆ ಆಗುತ್ತವೆ ಮತ್ತು ಈ ಕೆನ್ನೇರಳೆ ಮತ್ತು ಈ ಕೆನ್ನೇರಳೆ ಭಾಗಗಳು ಚಿತ್ರಣದಲ್ಲಿ ಹೊಂದಾಣಿಕೆ ಆಗುತ್ತವೆ ನಾವು ಈಗ ಮೇಲ್ಬದಿಯ ಚಿತ್ರಣವನ್ನು ನೋಡೋಣ ಮೇಲ್ಬದಿಯ ಚಿತ್ರಣದ ದಿಕ್ಕು ಈ ಕೆಳಗಿರುವ ಅಪಾರದರ್ಶಕ ಸಮತಲದ್ದು ಆಗಿದೆ ನಾವು ಇದನ್ನು ಪ್ರೊಜೆಕ್ಟ್ ಮಾಡಿದರೆ ಇದು L ಆಕಾರದಂತೆ ಇದು L ಆಕಾರದಂತೆ ಇಲ್ಲಿ ಪ್ರೊಜೆಕ್ಟ್ ಆಗುತ್ತದೆ ಈ ಭಾಗವು ಅಲ್ಲಿ ಕಾಣಿಸುತ್ತದೆ ಈ ಹಂತವು ಅಲ್ಲಿ ಒಂದು ಆಯತಾಕಾರದಂತೆ ಕಾಣಿಸುತ್ತದೆ ಮತ್ತು ಈ ಹಂತ ಮತ್ತೊಂದು ಆಯತಾಕಾರವಾಗಿ ಕಾಣಿಸುತ್ತದೆ ಅದೇ ರೀತಿ ನಾವು ಪಾರ್ಶ್ವದ ಚಿತ್ರಣಕ್ಕಾಗಿ ನೋಡುತ್ತಿದ್ದರೆ ಇದು ಪಾರ್ಶ್ವದ ಚಿತ್ರಣದ ದಿಕ್ಕು ಆಗಿದೆ ನಾವು ಈ L ಆಕಾರವನ್ನು ಪ್ರಧಾನವಾಗಿ ಇಲ್ಲಿ ಕಾಣುತ್ತೇವೆ ಮತ್ತು ಆ L ಆಕಾರ ಇದಾಗಿದೆ ಈ ಮೇಲ್ಮೈಯನ್ನು ನಮಗೆ ಕಾಣಲು ಸಾಧ್ಯವಿಲ್ಲಈ ಮೇಲ್ಮೈಯನ್ನು ನಮಗೆ ಕಾಣಲು ಸಾಧ್ಯವಿಲ್ಲ ಆದರೆ ಈ ಮೇಲ್ಮೈ ಮತ್ತು ಈ ಮೇಲ್ಮೈಗಳು ಪ್ರಧಾನವಾಗಿ ಕಾಣಿಸುತ್ತವೆ ಈ ಸಂಪೂರ್ಣ ಆಯತಾಕಾರದ ಭಾಗ ಮತ್ತು ಆ ಸಂಪೂರ್ಣ ಆಯತಾಕಾರದ ಭಾಗ ಪ್ರಧಾನವಾಗಿ ಕಾಣಿಸುತ್ತದೆ ಅದೇ ರೀತಿ ಈ ಆಯತಾಕಾರದ ಭಾಗವೂ ಕೂಡ ಅಲ್ಲಿ ಕಾಣಿಸುತ್ತದೆ ಈ ರೀತಿಯಾಗಿ ಪಾರ್ಶ್ವದ ಚಿತ್ರಣ ಕಾಣಿಸಬೇಕು ಇದರ ನಂತರ ನಾವು ಏನು ಮಾಡುತ್ತೇವೆ ಎಂದರೆ ಇದು ಮೊದಲನೇ ಕ್ವಾಡ್ರನ್ಟಗೆ ಸಂಬಂಧಿಸಿದ್ದು ಆಗಿರುವುದರಿಂದ ಈ ಸಂಪೂರ್ಣ ಅಪಾರದರ್ಶಕ ಸಮತಲ ಮೇಲ್ಬದಿಯ ಚಿತ್ರಣಕ್ಕಾಗಿ ಇಲ್ಲಿಗೆ ಬರುತ್ತದೆ ಈ ಮುಂಬದಿಯ ಚಿತ್ರಣ ಈ ಮಟ್ಟದಲ್ಲಿ ಮಡಿಕೆ ತೆಗೆಯುವುದರಿಂದ ಬರುತ್ತದೆ ಮತ್ತು ಇದನ್ನು ನಾವು ಈ ದಿಕ್ಕಿನಲ್ಲಿ ತೆರೆಯಬೇಕು ನಮ್ಮ ಪಾರ್ಶ್ವದ ಚಿತ್ರಣ ಇಲ್ಲಿಗೆ ಬರುತ್ತದೆ ನಾವು ಪಾರ್ಶ್ವದ ಚಿತ್ರಣದ ಕಡೆಯಿಂದ ನೋಡುತ್ತಿದ್ದೇವೆ ಅಂದರೆ ಎಡಭಾಗದಿಂದ ಬಲಭಾಗದ ಕಡೆ ನೋಡುತ್ತಿದ್ದೇವೆ ಆದ್ದರಿಂದ ಇದು ಎಡಭಾಗದ ಚಿತ್ರಣ ಆಗಿದೆ ಈ ರೀತಿಯಾಗಿ ನಾವು ಪ್ರೊಜೆಕ್ಷನ್ ಗಳನ್ನು ರಚಿಸಬೇಕು ಅದನ್ನು ಡ್ರಾಯಿಂಗ್ ಹಾಳೆಯಲ್ಲಿ ಚಿತ್ರಿಸಿದ ನಂತರ ಮೊದಲು ನಾವು ಮುಂಬದಿಯ ಚಿತ್ರಣವನ್ನು ರಚಿಸುತ್ತೇವೆ ಇದು 10mm ಆಗಿರಬೇಕು ಮತ್ತು ಇದು 10mm ಇದು 10mm ಆಗಿದೆ ಮತ್ತು ಇದು 30mm ಆಗಿರುತ್ತದೆ ಆದ್ದರಿಂದ ಒಂದು 30mm✖30mm ಚೌಕವನ್ನು ನಾವು ರಚಿಸುತ್ತೇವೆ ಅದರಲ್ಲಿ 15mm 10mm ಗೆ ಒಂದು ಈ ವಿಭಾಗವನ್ನು ರಚಿಸೋಣ ಮತ್ತೆ 10mm ಮೇಲೆ ಹೋಗಿ ಇನ್ನೊಂದು ವಿಭಾಗವನ್ನು ರಚಿಸೋಣ ಮತ್ತೆ10mm ಮೇಲೆ ಹೋಗೋಣ ಮತ್ತು ಒಂದು ವಿಭಾಗವನ್ನು ರಚಿಸೋಣ ಯಾವಾಗ ಇದನ್ನು ಮಾಡಿ ಆಗುತ್ತದೆ ಈ ಗೆರೆಗಳನ್ನು ಕೆಳಗೆ ಪ್ರೊಜೆಕ್ಟ್ ಮಾಡಿ ಒಂದು ಸ್ವಲ್ಪ ಜಾಗವನ್ನು ಬಿಡಿ ನಾವು ಏನು ಮಾಡುತ್ತೇವೆ ಎಂದರೆ ಚಿತ್ರದ ಆಧಾರದ ಮೇಲೆ 4mm ನಿಂದ 20mm ವರೆಗೆ ಜಾಗವನ್ನು ನಡುವೆ ಖಾಲಿ ಬಿಡುತ್ತೇವೆ ಮತ್ತೆ 30mm✖30mm ಚೌಕವನ್ನು ರಚಿಸಿ ಅದರಲ್ಲಿ ಈ ಗೆರೆಗಳನ್ನು ಕೆಳಗೆ ಪ್ರೊಜೆಕ್ಟ್ ಮಾಡಿ ಈ ಗೆರೆಗಳನ್ನು ಕೆಳಗೆ ಪ್ರೊಜೆಕ್ಟ್ ಮಾಡಲಾಗುತ್ತದೆ ಮತ್ತು ನಮಗೆ ಏನು ಕಾಣಿಸುತ್ತದೆ ಎಂದರೆ ಈ ರೀತಿಯ ವಿಭಾಗಗಳು ಕಾಣಿಸುತ್ತವೆ ಈ ರೀತಿಯಾಗಿ ನಾವು ಮೇಲ್ಬದಿಯ ಚಿತ್ರಣವನ್ನು ರಚಿಸುತ್ತೇವೆ ಯಾವಾಗ ಇದನ್ನು ರಚಿಸಿ ಆಗುತ್ತದೆ ಗೆರೆಗಳನ್ನು ಈ ಕಡೆಗೆ ಚಿತ್ರಣ ಮೂಡಿಸಲು ಪ್ರೊಜೆಕ್ಟ್ ಮಾಡಿ ಏಕೆಂದರೆ ಈ ರೇಖೆಯನ್ನೇ ನಾವು ಪ್ರೊಜೆಕ್ಟ್ ಮಾಡುತ್ತಿದ್ದೇವೆ ಮತ್ತೆ 4ರಿಂದ 20mm ಜಾಗವನ್ನು ಖಾಲಿ ಬಿಡಿ ಒಂದು 30mm✖30mm ಚೌಕವನ್ನು ರಚಿಸಿ ಈ ಗೆರೆಗಳನ್ನು ಪ್ರೊಜೆಕ್ಟ್ ಮಾಡಿ ಮತ್ತು ಇದನ್ನು ರಚಿಸಿ ಪ್ರೊಜೆಕ್ಷನ್ ಆದ ನಂತರ ಇದು ಈ ರೀತಿ ಕಾಣಿಸುತ್ತದೆ ನಮಗೆ ಈ ಚಿತ್ರ ಸಿಗುತ್ತದೆ ಈ ತರಗತಿಯಲ್ಲಿ ನೀವು ಮನೆಯಲ್ಲಿ ರಚಿಸಲು ಒಂದು ಪಿನ್ ರೀತಿ ರಚನೆ ತೆಗೆದುಕೊಳ್ಳಿ ನಾವು ಇದು ಹೇಗೆ ಕಾಣಬಹುದು ಎಂಬುದನ್ನು ಕಲ್ಪನೆ ಮಾಡೋಣ ಇಲ್ಲಿ ಒಂದು ತಳಹದಿ ಇದೆ ಇಲ್ಲಿ ಒಂದು ಆಯತಾಕಾರದ ಪ್ಲೇಟಿನ ರೀತಿಯ ಒಂದು ತಳಹದಿ ಇದೆ ಅದರ ಮೇಲೆ ಈ ರೀತಿಯ ಪಿನ್ನನ್ನು ಸೋಲ್ಡರ್ ಮಾಡಲಾಗಿದೆ ಅಥವಾ ಸೇರಿಸಲಾಗಿದೆ ಇವುಗಳನ್ನು ವಸ್ತುವಿನ ಎರಡು ಭಾಗಗಳ ರೀತಿ ಅಂದುಕೊಳ್ಳಬಹುದು ಒಂದು ಈ ಕೆಳಗಿನ ತಳಹದಿ ಇದು ಒಂದು ಪ್ಲೇಟ್ ರೀತಿಯದ್ದು ಅದರ ಮೇಲೆ ಈ ಪಿರಮಿಡ್ ರೀತಿಯ ಆಕೃತಿಯನ್ನು ನಾವು ಹೊಂದಿದ್ದೇವೆ ಇದು ಒಂದು ರೀತಿಯ ಪಿನ್ನಿನಂತೆ ಇದೆ ಈ ರೀತಿಯ ಪಿನ್ ಇದೆ ಇವು ಮೊದಲನೇ ಮತ್ತು ಎರಡನೇ ಭಾಗಗಳು ಯಾವಾಗ ನಾವು ಎರಡನೇ ಭಾಗವನ್ನು ಅದರ ಮೇಲೆ ಸೇರಿಸುತ್ತೇವೆ ಇದು ಈ ರೀತಿ ಕಾಣಿಸುತ್ತದೆ ಈ ರೀತಿ ಇದ್ದರೆ ನಾವು ಈ ರಚನೆಯನ್ನು ನಿರ್ಮಿಸಬಹುದೇ ಅದನ್ನು ಮಾಡಲು ಮೊಟ್ಟಮೊದಲು ಯಾವ ಕಡೆಯಿಂದ ನಮಗೆ ಹೆಚ್ಚಿನ ಅಳತೆಗಳು ಕಾಣಿಸುತ್ತವೆ ಮತ್ತು ಎಲ್ಲಿ ಕಡಿಮೆ ಅಡಗಿದ ರೇಖೆಗಳು ಇವೆ ಎಂಬುದನ್ನು ನೋಡಿಕೊಳ್ಳಬೇಕು ನಾವು ಅದನ್ನು ಮುಂಬದಿಯ ಚಿತ್ರಣ ಕಾಣುವ ದಿಕ್ಕು ಎಂದು ಆಯ್ಕೆ ಮಾಡಿಕೊಳ್ಳುತ್ತೇವೆ ನಾವು ಯಾವಾಗ ಅದನ್ನು ನೋಡುತ್ತಿರುತ್ತೇವೆ ನಮಗೆ ಈ ಪೂರ್ತಿ ಪ್ಲೇಟ್ ಕಾಣಿಸುತ್ತದೆ ಇಲ್ಲಿ ಈ ಗೆರೆಯು ಆ ಗೆರೆಗೆ ಹೊಂದುತ್ತದೆ ಮತ್ತು ಈ ಇಡೀ ಭಾಗ ನಾವೇನು ಕಾಣುತ್ತಿದ್ದೇವೆ ಮತ್ತು ಈ ಗೆರೆಗಳು ಅದಕ್ಕೆ ಹೊಂದುತ್ತವೆ ಈ ಗೆರೆಗಳು ಕೂಡ ಅದಕ್ಕೆ ಹೊಂದುತ್ತವೆ ಮತ್ತು ಇದೇ ರೀತಿ ನಾವು ಮುಂಬದಿಯ ಚಿತ್ರಣ ಮಾಡುತ್ತಿದ್ದರೆ ಅದು ಈ ರೀತಿ ಕಾಣಬೇಕು ಇಲ್ಲಿ ಒಂದು ತ್ರಿಕೋನಾಕಾರದ ಭಾಗ ಇದೆ ಮತ್ತು ಅಲ್ಲಿ ಒಂದು ಈ ರೀತಿಯದ್ದು ಬರಬೇಕು ಮತ್ತು ಕೆಳಗೆ ಒಂದು ರೀತಿಯ ಅಡಗಿದ ಭಾಗ ಇದೆ ಅಲ್ಲಿ ಒಂದಷ್ಟು ಎತ್ತರದ ತನಕ ಒಂದು ಸೀಳುಕಂಡಿ ಇದೆ ನಾವು ಈ ರೀತಿಯ ಒಂದನ್ನು ಹೊಂದಬೇಕು ನಾವು ಮೇಲ್ಬದಿಯ ಚಿತ್ರಣದ ಕಡೆಯಿಂದ ನೋಡುತ್ತಿದ್ದರೆ ಇದೆಲ್ಲವೂ ಇದಕ್ಕೆ ಸಮಾನಾಂತರವಾಗಿರುತ್ತದೆ ನಮಗೆ ಈ ಆಯತಾಕಾರ ಕಾಣಿಸುತ್ತದೆ ಬಹುಶಃ ಈ ಪೂರ್ಣ ಆಯತಾಕಾರವನ್ನು ನಾವು ಕಾಣುತ್ತೇವೆ ಅಲ್ಲಿ ಮಧ್ಯದಲ್ಲಿ ಒಂದು ರೀತಿಯ ಗೆರೆಯಂತೆ ಇದೆ ಇಲ್ಲೇ ಒಂದು ಕಡೆ ನಾವು ಒಂದು ಗೆರೆಯನ್ನು ಕಾಣಬೇಕು ಮತ್ತು ಗೆರೆ ಈ ಬಿಂದುಗಳಿಗೆ ಸೇರುತ್ತದೆ ಅಂದರೆ ಇಲ್ಲೆಲ್ಲೋ ಒಂದು ಕಡೆ ನಾವು ಅದನ್ನು ಸೇರಿಸಬೇಕು ನಾವು ಈ ಭಾಗವನ್ನು ತೆಗೆದುಹಾಕೋಣ ಈ ಬಿಂದುವಿನ ಜಾಗದಲ್ಲಿ ಈ ಜಾಗದಲ್ಲಿ ಎರಡು ಗೆರೆಗಳು ಈ ತ್ರಿಭುಜದ ರೀತಿ ಸೇರಿಕೊಳ್ಳಬೇಕು ಅದೇ ರೀತಿ ಹಿಂಭಾಗದಲ್ಲಿ ಇರುವ ನಮ್ಮ ಅದೇ ರೀತಿಯ ತ್ರಿಭುಜಾಕಾರದ ಭಾಗ ಅಲ್ಲಿಗೆ ಸೇರಿಕೊಳ್ಳಬೇಕು ಮತ್ತು ಅದು ಒಂದಷ್ಟು ಅಗಲವಾಗಿದೆ ಅದು ಅಲ್ಲಿ ಬರುತ್ತದೆ ಅದು ಮತ್ತೆ ಸ್ವಲ್ಪ ಇಲ್ಲಿ ಅಗಲವಾಗಿದೆ ಮತ್ತು ಒಂದು ಗೆರೆಯೂ ಈ ದಿಕ್ಕಿನಲ್ಲಿ ಹೋಗಬೇಕು ಮತ್ತು ಆ ಜಾಗದಲ್ಲಿ ಅದು ಸೇರುತ್ತದೆ ಏಕೆಂದರೆ ಇಲ್ಲಿಂದ ಇಲ್ಲಿನ ಉದ್ದ ಹೆಚ್ಚು ಇಲ್ಲಿಂದ ಇಲ್ಲಿಗೆ ಉದ್ದ ಕಡಿಮೆ ಅದು ಆದ್ದರಿಂದ ಅದರಲ್ಲಿ ಸೇರಬೇಕು ಅಲ್ಲಿ ಒಂದು ರೇಖೆ ಇರಬೇಕು ಇದು ಕಣ್ಣಿಗೆ ಕಾಣುವಂತೆ ಇರಬೇಕು ಈ ರೀತಿ ಕಣ್ಣಿಗೆ ಕಾಣಬೇಕು ಮತ್ತು ಇದು ಒಂದು ನಿರಂತರವಾದ ರೇಖೆ ಆಗಿರುವುದರಿಂದ ಇದು ಪೂರ್ತಿ ತ್ರಿಕೋನವನ್ನು ಸೇರಿಸುತ್ತದೆ ಇದು ಅಲ್ಲಿ ಸೇರುತ್ತದೆ ಮತ್ತು ಈ ಎರಡೂ ಸೇರಬೇಕು ಏಕೆಂದರೆ ಈ ಗೆರೆಯನ್ನು ಆ ಕಡೆ ಆ ಕಡೆ ಕೂಡ ನಾವು ಕಾಣುತ್ತೇವೆ ನಾವು ಅದನ್ನು ರಚಿಸುವಾಗ ಮುಂಬದಿಯ ಚಿತ್ರಣದಂತಹ ಚಿತ್ರಣಗಳು ಈ ರೀತಿ ಹೊಂದಾಣಿಕೆ ಆಗುತ್ತವೆ ನಾವು ಏನು ಚಿತ್ರಿಸಿದ್ದೇವೆ ಎಂದರೆ ಈ ಭಾಗವನ್ನು ಚಿತ್ರಿಸಿದ್ದೇವೆ ಈ ಭಾಗವನ್ನು ಸಹ ನಾವು ಚಿತ್ರಿಸಿದ್ದೇವೆ ಮತ್ತು ಈ ಭಾಗವನ್ನು ಚಿತ್ರಿಸಿದ್ದೇವೆ ಆದರೆ ಈ ಗೆರೆ ಈ ಗೆರೆಗೆ ಹೊಂದಾಣಿಕೆ ಆಗಬೇಕು ಇದು ಒಂದು ರೀತಿಯ ಪೂರ್ಣವಾದ ಮುಚ್ಚಿದ ರಚನೆಯಾಗಿರಬೇಕು ಅದನ್ನೇ ನಾವು ಕಾಣಲು ಇಚ್ಚಿಸುತ್ತಿದ್ದೇವೆ ತುಂಬಾ ಧನ್ಯವಾದಗಳು ಮುಂದಿನ ತರಗತಿಯಲ್ಲಿ ನಾವು ಇನ್ನು ಹೆಚ್ಚಿನ ಉದಾಹರಣೆಗಳು ಸಮಸ್ಯೆಗಳನ್ನು ನೋಡೋಣ ಮತ್ತು ಅವುಗಳಿಗೆ ಹೇಗೆ ಚಿತ್ರಣಗಳನ್ನು ಮೂಡಿಸುವುದು ಎಂಬುದನ್ನು ತಿಳಿಯೋಣ